ಐ ಐ ಓ ಟಿ ಮತ್ತು ಇಂಡಸ್ಟ್ರಿ ೪ ೦ industry 4 0 ಕೋರ್ಸ್ ನ ಈ ನಿರ್ಧಿಷ್ಟ ಮಾಡ್ಯೂಲ್ ಅನಲಿಟಿಕ್ಸ್ ಮತ್ತು ಡೇಟಾ ನಿರ್ವಹಣೆ ಬಗ್ಗೆ ಕೇಂದ್ರೀಕರಿಸುತ್ತದೆ ವಿಶೇಷವಾಗಿ ಈ ನಿರ್ಧಿಷ್ಟ ಉಪನ್ಯಾಸದಲ್ಲಿ ನಾವು ಸ್ವೀಕರಿಸಿರುವ ಡೇಟಾ ವನ್ನು ಹೇಗೆ ಅನಲೈಜ್ ಮಾಡುವುದು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಐ ಐ ಓ ಟಿ ಆಧಾರಿತ ಸಿಸ್ಟಮ್ಸ್ ನಲ್ಲಿ ತುಂಬಾ ಡೇಟಾ ಉತ್ಪಾದಿಸುವುದನ್ನು ನೋಡಿದೆವು ಇವುಗಳಲ್ಲಿ ಕೆಲವು ಡೇಟಾ ಗಳನ್ನು ಉತ್ಪಾದನೆ ಸಮಯದಲ್ಲಿಯೇ ಪ್ರೋಸೆಸ್ ಮಾಡಬೇಕಾಗುವುದು ಮತ್ತು ಉಳಿದ ಡೇಟಾ ಗಳನ್ನು ನಂತರ ಮುಂದಿನ ಸಮಯದಲ್ಲಿ ಪ್ರೋಸೆಸ್ ಮಾಡಲು ಕಳುಹಿಸಬಹುದು ಡೇಟಾ ಅನಾಲಿಸಿಸ್ ಬಹಳ ಮುಖ್ಯವಾದದ್ದು ಇಲ್ಲದಿದ್ದಲ್ಲಿ ವಿವಿಧ ಕೈಗಾರಿಕಾ ಯಂತ್ರೋಪಕರಣಗಳನ್ನು ಚುರುಕುಗೊಳಿಸಲು ಸಂವೇದಕಗಳು ಮತ್ತು ಅಚ್ಯುಯೇಟರ್ಸ್ ಗಳನ್ನು ಬಳಸುವುದರಲ್ಲಿ ಅರ್ಥವಿಲ್ಲ ಆದ್ದರಿಂದ ನಾನು ನಿಮಗೆ ತಿಳಿಯಪಡಿಸುವುದೇನೆಂದರೆ ಡೇಟಾ ಅನಾಲಿಸಿಸ್ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಅಂತಿಮ ಉಪಕರಣಗಳು ಮತ್ತು ಅಂತಿಮ ಸಾಧನಗಳು ಮುಂತಾದವುಗಳಲ್ಲಿ ಏನು ನಡೆಯುತ್ತದೆ ಎಂಬುದರ ಬಗ್ಗೆ ಪುನರಾವರ್ತನೆ ಮಾಡೋಣ ಈ ಅಂತಿಮ ಸಾಧನಗಳಲ್ಲಿ ವಿವಿಧ ಸ್ಮಾರ್ಟ್ ಸಂವೇದಕಗಳನ್ನು ಅಳವಡಿಸಲಾಗಿವೆ ಈ ಸ್ಮಾರ್ಟ್ ಸಂವೇದಕಗಳು ಮೂಲತಃ ಗ್ರಹಿಸುತ್ತವೆ ಮತ್ತು ಡೇಟಾ ವನ್ನು ಉತ್ಪಾದಿಸುತ್ತವೆ ನಾವು ಈಗ ಸಂವೇದಕ ಹಂತದಿಂದ ಪ್ರಾರಂಭಿಸೋಣ ಸಂವೇದಕದಿಂದ ನೆಟ್ವರ್ಕ್ ನಲ್ಲಿ ಡೇಟಾ ವನ್ನು ಕಳುಹಿಸುತ್ತೇವೆ ಇದನ್ನು ನಾವು ಸಂಪರ್ಕ ಎಂದು ಕರೆಯೋಣ ನಾವು ಹಿಂದಿನ ಮಾಡ್ಯೂಲ್ ನಲ್ಲಿ ವಿವಿಧ ಬಗೆಯ ಸಂಪರ್ಕದೆ ಸಾಧ್ಯತೆಗಳನ್ನು ನೋಡಿದೆವು ಅಂದರೆ ಕಮ್ಯುನಿಕೇಷನ್ ಪ್ರೋಟೋಕಾಲ್ ನೆಟ್ವರ್ಕ್ ಟೋಪೋಲಾಜಿಸ್ ಮುಂತಾದವುಗಳು ನಂತರ ನೆಟ್ವರ್ಕ್ ಗೆ ಕಳುಹಿಸಲಾದ ಡೇಟಾ ವನ್ನು ಪ್ರಕ್ರಿಯೆ ಅಂದರೆ ಕಂಪ್ಯೂಟಿಂಗ್ ಮಾಡಬೇಕು ಈ ಪ್ರೋಸೆಸ್ ಅನ್ನು ಆಧಾರವಾಗಿಟ್ಟುಕೊಂಡು ಕೈಗಾರಿಕಾ ಅಪ್ಲಿಕೇಷನ್ಸ್ ನಲ್ಲಿ ಡೇಟಾ ವನ್ನು ಉತ್ಪಾದಿಸುವ ಸಂವೇದಕಗಳಿಗೆ ಡೇಟಾ ವನ್ನು ಫೀಡ್ ಮಾಡಲು ಫೀಡ್ ಬ್ಯಾಕ್ ಕಂಟ್ರೋಲ್ ನನ್ನು ರಚಿಸಬೇಕು ಅಂದರೆ ಯಂತ್ರೋಪಕರಣಗಳು ಸಂವೇದಕಗಳನ್ನು ಒಳಗೊಂಡಿರಬೇಕು ನಿಜವಾದ ಕೈಗಾರಿಕಾ ಸೆಟ್ಟಿಂಗ್ ನಲ್ಲಿ ನಿರಂತರವಾಗಿ ಕಾರ್ಯಗತಗೊಳಿಸುವಾಗ ಆಗುವ ಲೂಪ್ ತರಹ ಇದು ಮೂಲತಃ ಸಂವೇದನೆಯಿಂದ ಪ್ರಾರಂಭವಾಗಿ ನಂತರ ಸಂಪರ್ಕ ಪ್ರಕ್ರಿಯೆ ಅಥವಾ ಕಂಪ್ಯೂಟಿಂಗ್ ನನ್ನು ಒಳಗೊಂಡಿದೆ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ನಲ್ಲಿ ಈ ತರಹದ ಕಂಟ್ರೋಲ್ ಫೀಡ್ಬ್ಯಾಕ್ ಬಹಳ ಪ್ರಮುಖವಾದದ್ದು ನಿಮಗೆ ತಿಳಿದಿರುವಂತೆ ಐ ಐ ಓ ಟಿ ಗಾಗಿ ಹೆಚ್ಚಿನ ಕೈಗಾರಿಕೆಗಳಲ್ಲಿ ಕೈಗಾರಿಕಾ ಉಪಕರಣಗಳನ್ನು ಬಳಸಲಾಗಿದೆ ಆದ್ದರಿಂದ ಎಲ್ಲೆಲ್ಲಿ ಸೈಬರ್ ಕಂಪೋನೆಂಟ್ ಮತ್ತು ಫಿಸಿಕಲ್ ಕಂಪೋನೆಂಟ್ ನಡುವೆ ಪರಸ್ಪರ ಕ್ರಿಯೆ ಇರುತ್ತದೋ ಅಲ್ಲಿ ನಿಯಂತ್ರಣ ಬಹಳ ಪ್ರಾಮುಖವಾದದ್ದ್ದು ಈಗ ನಾವು ಕಂಪ್ಯೂಟಿಂಗ್ ನ ಬಗ್ಗೆ ಮಾತನಾಡೋಣ ಇವು ತುಂಬಾ ಆಸಕ್ತಿಕರವಾದ ವಿಷಯ ನಾವು ಈಗ ಡೇಟಾ ಅನಲಿಟಿಕ್ಸ್ ಮತ್ತು ನಿರ್ವಹಣೆ ಬಗ್ಗೆ ಮಾತನಾಡೋಣ ಈಗ ನಾವು ಐ ಐ ಓ ಟಿ ಸನ್ನಿವೇಶಗಳ ಅನಲಿಟಿಕ್ಸ್ ಬಗ್ಗೆ ನೋಡೋಣ ನಾನು ಮೊದಲೇ ಹೇಳಿದಂತೆ ಕೈಗಾರಿಕೆಯು ಕೈಗಾರಿಕಾ ಸ್ವತ್ತುಗಳು ಮತ್ತು ವಿವಿಧ ಮಷಿನರಿ ಯಂತ್ರೋಪಕರಣಗಳನ್ನು ಹೊಂದಿವೆ ಉದಾಹರಣೆಗೆ ಸಣ್ಣ ಕಾರ್ಖಾನೆಯಲ್ಲಿರುವ ಉಪಕರಣಗಳು ವಿವಿಧ ಸ್ಮಾರ್ಟ್ ಸಂವೇದಕಗಳನ್ನು ಒಳಗೊಂಡಿವೆ ಈ ಉಪಕರಣಗಳು ವಿವಿಧ ಬಗೆಯ ಡೇಟಾ ಗಳನ್ನು ಈ ಯಂತ್ರೋಪಕರಣಗಳಿಂದ ಆಕ್ಸೆಸ್ ಮಾಡುತ್ತವೆ ಆದ್ದರಿಂದ ಈ ಕೈಗಾರಿಕಾ ಸ್ವತ್ತುಗಳು ಮತ್ತು ಯಂತ್ರಗಳು ವಿವಿಧ ಬಗೆಯ ಸಂವೇದಕಗಳನ್ನು ಒಳಗೊಂಡಿವೆ ನಿರ್ಧಿಷ್ಟ ನೆಟ್ವರ್ಕ್ ನಿಂದ ಡೇಟಾ ಗಳನ್ನು ಮುಂದಿನ ಪ್ರಕ್ರಿಯೆಗಾಗಿ ಕಳುಹಿಸುತ್ತೇವೆ ಈ ಡೇಟಾ ಗಳನ್ನು ಅನಲೈಸ್ ಮಾಡಲಾಗುತ್ತದೆ ಹೇಗೆ ಈ ಡೇಟಾ ವನ್ನು ವಿಶ್ಲೇಷಣೆ ಮಾಡಬಹುದು ವಿವಿಧ ಬಗೆಯ ತಂತ್ರಗಳು ಉಪಕರಣಗಳು ಯಾವುವು ಇನ್ನಿತರ ವಿಷಯಗಳ ಬಗ್ಗೆ ನಾವು ಈ ಉಪನ್ಯಾಸದ ಈ ಮಾಡ್ಯೂಲ್ ನಲ್ಲಿ ತಿಳಿಯೋಣ ನಾನು ವಿವಿಧ ಬಗೆಯ ಅನಾಲಿಸಿಸ್ ವಿಧಾನಗಳ ಬಗ್ಗೆ ನಿಮಗೆ ಪರಿಚಯಿಸುತ್ತೇನೆ ಈ ಅನಲಿಟಿಕ್ಸ್ ಉದ್ದೇಶವೇನೆಂದರೆ ಸಿಸ್ಟಮ್ ನ ಕಾರ್ಯಾಚರಣೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಹೊಸ ಬಗೆಯ ಇಂಟೆಲಿಜೆನ್ಸ್ ನನ್ನು ಸೃಷ್ಟಿಸುವುದು ಬಿಸಿನೆಸ್ ಇಂಟೆಲಿಜೆನ್ಸ್ ಮತ್ತು ಆಪರೇಷನಲ್ ಇಂಟೆಲಿಜೆನ್ಸ್ ಗಳು ವಿವಿಧ ಅನಲಿಟಿಕ್ಸ್ ನಿಂದ ಡಿರೈವ್ ಆಗಿವೆ ಮತ್ತು ವಿವಿಧ ಅನಲಿಟಿಕಲ್ ಪ್ರೋಸೆಸ್ ಗಳಿಂದ ಚಲೆನೆಯಲ್ಲಿವೆ ಇವುಗಳಲ್ಲಿ ಅನಲಿಟಿಕ್ಸ್ ಎಂಜಿನ್ ತುಂಬಾ ಪ್ರಮುಖವಾದದ್ದು ಕೊನೆಗೆ ಈ ಫಲಿತಾಂಶಗಳನ್ನು ವಿವಿಧ ಇ ಆರ್ ಪಿ ಆಧಾರಿತ ಇನ್ಫರ್ಮೇಷನ್ ಸಿಸ್ಟಮ್ ಗಳಿಗೆ ಅಥವಾ ಬಿಸಿನೆಸ್ ಪ್ರೋಸೆಸ್ ಗಳಿಗೆ ಅಥವಾ ಬೇರೆ ಬೇರೆ ಜನರಿಗೆ ಕಳುಹಿಸಲಾಗುತ್ತದೆ ಹೀಗೆ ವಿವಿಧ ಅನಲಿಟಿಕ್ಸ್ ಮುಖಾಂತರ ಹೊಸ ತಿಳುವಳಿಕೆಯನ್ನು ಅರಿಯಲು ಬಹಳ ಸಾಧ್ಯತೆಗಳಿವೆ ಇವುಗಳಲ್ಲಿ ಯಾವುದಾದರೂ ಮುಂದೆ ಫೀಡ್ ಬ್ಯಾಕ್ ನಲ್ಲಿ ಸಹಕಾರಿಯಾಗಿ ಮತ್ತು ಸೂಕ್ತವಾಗಿ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ಮತ್ತು ಇಂಟಲಿಜೆಂಟ್ ಆಪರೇಷನ್ ಗಳನ್ನು ಮಾಡುವುದರಲ್ಲಿ ಭಾಗಿಯಾಗುವುವು ನಂತರ ಕಾರ್ಯಾಚರಣೆಯಲ್ಲಿ ಮತ್ತು ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ಮತ್ತು ಮುಂದಿನ ಇಂಟೆಲಿಜೆನ್ಸ್ ವಿಸ್ತಾರ ಮಾಡಲು ಈ ತೀರ್ಮಾನಗಳನ್ನು ಯಂತ್ರಗಳ ಮುಖಾಂತರ ಫೀಡ್ ಬ್ಯಾಕ್ ಕಳುಹಿಸಲಾಗುವುದು ಹೊಸ ಇಂಟೆಲಿಜೆನ್ಸ್ ಗಳನ್ನು ಡಿರೈವ್ ಮಾಡಲು ಈ ವಿವಿಧ ಅನಲಿಟಿಕ್ಸ್ ಗಳನ್ನು ಉಪಯೋಗಿಸಲಾಗುವುದು ಈಗ ನಾವು ಐ ಐ ಓ ಟಿ ಅನಲಿಟಿಕ್ಸ್ ಬಗ್ಗೆ ಮಾತನಾಡೋಣ ಅನಲಿಟಿಕ್ಸ್ ಎಂಬುದು ಇಂಡಸ್ಟ್ರಿ ೪ 0 ನಲ್ಲಿನ ಒಂದು ಕೋರ್ ಘಟಕ ಇಂಡಸ್ಟ್ರಿ ೪ 0 ನಲ್ಲಿ ನಾವು ಸಂಪರ್ಕದ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಇಲ್ಲಿ ಸಂಪರ್ಕ ಯಂತ್ರೋಪಕರಣಗಳು ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಮತ್ತು ಅನಲಿಟಿಕ್ಸ್ ನಡುವೆ ಇಂಟೆರ್ ಪ್ಲೇ ಯನ್ನು ಒಳಗೊಂಡಿದೆ ಇಲ್ಲಿ ವಿವಿಧ ಬಗೆಯ ಒಳನೋಟಗಳನ್ನು ಪಡೆಯಲು ವಿವಿಧ ಸ್ಥಳಗಳಲ್ಲಿ ಅನಲಿಟಿಕ್ಸ್ ಗಳನ್ನು ಮಾಡಬಹುದು ಪಾಯಿಂಟ್ ಆಫ್ ಜನರೇಶನ್ ಹತ್ತಿರವೇ ಅಂದರೆ ಗೇಟ್ ವೇ ನೋಡ್ ಅಥವಾ ಎಡ್ಜ್ ಸರ್ವರ್ ಸರ್ವರ್ ಫರ್ಮ್ ಇತ್ಯಾದಿಗಳ ಹತ್ತಿರ ಸಂಪೂರ್ಣವಾಗಿ ಹಿಂಭಾಗದ ಕೊನೆಯಲ್ಲಿ ಅನಲಿಟಿಕ್ಸ್ ಗಳನ್ನು ಮಾಡಬಹುದು ಈ ಚಿತ್ರವನ್ನು ನೋಡಿ ವಿವಿಧ ಸಂವೇದಕಗಳಿಂದ ಉತ್ಪಾದಿಸಿದ ಕಚ್ಚಾ ಡೇಟಾ ವನ್ನು ಇಲ್ಲಿ ಕಾಣಬಹುದು ಒಂದುವೇಳೆ ಅರ್ಥಪೂರ್ಣ ಮಾಹಿತಿಯನ್ನು ಕಚ್ಚಾ ಡೇಟಾ ದಿಂದ ಉತ್ಪಾದಿಸಲು ಅಸಾಧ್ಯವಾದಲ್ಲಿ ಕಚ್ಚಾ ಡೇಟಾ ವನ್ನು ಅನಲೈಜ್ ಮಾಡಬೇಕು ಮೂಲತಃ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ ಮೂಲಕ ಕಚ್ಚಾ ಡೇಟಾ ವನ್ನು ಮಾಹಿತಿಯಾಗಿ ಪರಿವರ್ತಿಸಬಹುದು ಇದು ಕಷ್ಟದ ಕೆಲಸ ಇಲ್ಲದಿದ್ದಲ್ಲಿ ಈ ಡೇಟಾ ನಿಷ್ಪ್ರಯೋಜಕವಾಗುತ್ತದೆ ಈ ಅರ್ಥಗರ್ಭಿತ ಮಾಹಿತಿಯು ಕಾರ್ಯಾಚರಣೆಯ ಸ್ಥಿತಿಗಳು ಯಂತ್ರದ ಕಾರ್ಯಕ್ಷಮತೆ ಮತ್ತು ಕೈಗಾರಿಕಾ ಸೆಟ್ಟಿಂಗ್ ನಲ್ಲಿನ ಪರಿಸರ ಅಂದರೆ ಕೈಗಾರಿಕಾ ಕಾರ್ಯಾಚರಣೆಯ ಸ್ಥಿತಿಗಳು ಮತ್ತು ಯಂತ್ರ ಕಾರ್ಯನಿರ್ವಹಿಸುತ್ತಿರುವ ಪರಿಸರದ ಬಗ್ಗೆ ತಿಳಿಯಲು ಸಹಾಯಕಾರಿಯಾಗಿದೆ ಸಿಸ್ಟಮ್ ಚಾಲನೆಯಲ್ಲಿರುವಾಗ ಹೊರಹೊಮ್ಮುವ ವಿವಿಧ ಇನ್ಫರ್ಮೇಷನ್ ಪ್ಯಾಟರ್ನ್ಸ್ ಗಳನ್ನು ಗುರುತಿಸಲು ಈ ಮಾಹಿತಿಗಳು ಸಹಕರಿಸುತ್ತವೆ ಒಟ್ಟಾರೆ ಈ ಆಲೋಚನೆಯು ಅಸಮರ್ಥತೆ ಮತ್ತು ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆಗೊಳಿಸಲು ಸಹಾಯಕಾರಿಯಾಗಿದೆ ಇಲ್ಲದಿದ್ದಲ್ಲಿ ನೀವು ಸುಮ್ಮನೆ ಉತ್ಪಾದನೆ ಮತ್ತು ಪ್ರಕ್ರಿಯೆ ಕಾರ್ಯಗತಗೊಳಿಸುವಿಕೆಗೋಸ್ಕರ ಒಂದು ಸಂಸ್ಥೆಯನ್ನು ನಿಯೋಜಿಸಿದಂತಾಗುತ್ತದೆ ಒಂದು ಉತ್ಪನ್ನವನ್ನು ತಯಾರಿಸಲು ಬೇಕಾದ ಉತ್ಪನ್ನ ಪ್ರಕ್ರಿಯೆಗಳ ಅಸಮರ್ಥತೆಯನ್ನು ಕಡಿಮೆಗೊಳಿಸಲು ಮತ್ತು ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆಗೊಳಿಸಲು ಅನಲಿಟಿಕ್ಸ್ ಗಳು ಬೇಕಾಗಿದೆ ಎಂದು ಈ ಆಲೋಚನೆಯು ತಿಳಿಸುತ್ತದೆ ನಿರ್ಧಿಷ್ಟ ಲೂಪ್ ನಲ್ಲಿ ಅಂದರೆ ವಿವಿಧ ಸಂವೇದಕಗಳನ್ನು ಮತ್ತು ಐ ಓ ಟಿ ಸಾಧನಗಳನ್ನು ಅಡವಳಿಸಿ ತಯಾರಿಸಲಾದ ಯಂತ್ರೋಪಕರಣಗಳಿಂದ ಡೇಟಾ ವನ್ನು ಸಂಗ್ರಹಿಸಿ ನಂತರ ನೆಟ್ವರ್ಕ್ ನಲ್ಲಿ ಕಳುಹಿಸುವ ಕಾರ್ಯದಲ್ಲಿ ಅನಲಿಟಿಕ್ಸ್ ನ ಉಪಯೋಗಗಳನ್ನು ಪ್ರೇರೇಪಿಸಲು ವಿವಿಧ ಪರಿಗಣನೆಗಳನ್ನು ತೆಗೆದುಕೊಳ್ಳಬೇಕಾಗುವುದು ಅನಲಿಟಿಕ್ಸ್ ಏಕೆ ಪ್ರಮುಖವಾದದ್ದು ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಅರಿವಿದೆ ಎಂದು ತಿಳಿದಿದ್ದೇನೆ ನಾವು ಈಗ ವಿವಿಧ ಬಗೆಯ ಅನಲಿಟಿಕ್ಸ್ ಬಗ್ಗೆ ಅವಲೋಕನ ಮಾಡೋಣ ಅನಲಿಟಿಕ್ಸ್ ನಲ್ಲಿ ಮೂರು ವಿಧಗಳಿವೆ ಮೊದಲನೆಯದು ವಿವರಣಾತ್ಮಕ ಅನಲಿಟಿಕ್ಸ್ ಎರಡನೆಯದು ಮುನ್ಸೂಚಕ ಅನಲಿಟಿಕ್ಸ್ ಮತ್ತು ಮೂರನೆಯದು ಪ್ರೇಸ್ಕ್ರಿಪ್ಟಿವ್ ಅನಲಿಟಿಕ್ಸ್ ಪ್ರಸ್ತುತ ಸಮಯದ ಅನಾಲಿಸಿಸ್ ಅನ್ನು ವಿವರಣಾತ್ಮಕ ಅನಲಿಟಿಕ್ಸ್ ಎನ್ನುತ್ತೇವೆ ಮೂಲತಃ ವಿವಿಧ ಯಂತ್ರೋಪಕರಣಗಳ ಮುಖಾಂತರ ತೆಗೆದುಕೊಂಡಿರುವ ಪ್ರಸ್ತುತ ಡೇಟಾ ವನ್ನು ಅನಲೈಜ್ ಮಾಡಿ ಹೆಚ್ಚಿನ ಅರ್ಥವನ್ನು ಮತ್ತು ವಿವರಣಾತ್ಮಕ ಮಾಹಿತಿಯನ್ನು ಗ್ರಹಿಸುವುದೇ ವಿವರಣಾತ್ಮಕ ಅನಲಿಟಿಕ್ಸ್ ವಿವಿಧ ಉಪಕರಣ ಮತ್ತು ತಂತ್ರಗಳನ್ನು ಉಪಯೋಗಿಸಿ ಮುಂದೆ ಭವಿಷ್ಯದಲ್ಲಿ ಏನು ಸಂಭವಿಸಬಹುದು ಎಂದು ತಿಳಿಯಪಡಿಸುವುದೇ ಮುನ್ಸೂಚಕ ಅನಲಿಟಿಕ್ಸ್ ಉದಾಹರಣೆಗೆ ಯಂತ್ರದ ಯಾವುದಾದರೂ ಘಟಕ ಭವಿಷ್ಯದಲ್ಲಿ ಅಂದರೆ ಒಂದು ಘಂಟೆಯಲ್ಲಿ ತನ್ನ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ಅಸಾಧ್ಯವಾಗುವ ಸ್ಥಿತಿಗೆ ತಲುಪುತ್ತದೆ ಎಂದು ಮುಂಚೆಯೇ ತಿಳಿಯಪಡಿಸಿದಲ್ಲಿ ನಾವು ಆ ಘಟಕವನ್ನು ರಕ್ಷಿಸಿ ಯಂತ್ರದ ದಕ್ಷತೆಯನ್ನು ಸುಧಾರಿಸಬಹುದು ಆದ್ದರಿಂದ ಮುಂದೆ ಏನು ಆಗುತ್ತದೆ ಎಂದು ಪ್ರೆಡಿಕ್ಟ್ ಮಾಡಿ ತಿಳಿಯಪಡಿಸುವುದೇ ಮುನ್ಸೂಚಕ ಅನಲಿಟಿಕ್ಸ್ ಪ್ರಿಸ್ಕ್ರಿಪ್ಟಿವ್ ಅನಲಿಟಿಕ್ಸ್ ಮೂಲತಃ ಮುನ್ಸೂಚಕ ಅನಲಿಟಿಕ್ಸ್ ಸಂಬಂಧಪಟ್ಟಿರುತ್ತದೆ ಪ್ರಿಸ್ಕ್ರಿಪ್ಟಿವ್ ಅನಲಿಟಿಕ್ಸ್ ನಲ್ಲಿ ನಾವು ಮುಂದೆ ಏನು ಸಂಭವಿಸಬಹುದು ಎಂದು ಮುನ್ಸೂಚನೆ ಮಾಡುತ್ತೇವೆ ಈ ಮುನ್ಸೂಚನೆ ಮಾಡಿರುವುದರ ಮೇಲೆ ವಿವಿಧ ಕ್ರಿಯೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಮುಂದೆ ಸಂಭವಿಸುವ ದುರಂತವನ್ನು ನಿಯಂತ್ರಿಸಲು ಅಥವಾ ತಡೆಗಟ್ಟಲು ವಿವಿಧ ಕ್ರಿಯೆಗಳನ್ನು ತೆಗೆದುಕೊಳ್ಳುವುದೇ ಪ್ರಿಸ್ಕ್ರಿಪ್ಟಿವ್ ಅನಲಿಟಿಕ್ಸ್ ಮುನ್ಸೂಚಕ ಮತ್ತು ಪ್ರಿಸ್ಕ್ರಿಪ್ಟಿವ್ ನಡುವೆ ಒಂದು ಸಂಬಂಧವಿದೆ ಮುನ್ಸೂಚನೆ ನಂತರ ಪ್ರಿಸ್ಕ್ರಿಪ್ಟಿವ್ ಕೆಲಸ ಮಾಡುತ್ತದೆ ಆದ್ದರಿಂದ ವಿವರಣಾತ್ಮಕ ಮುನ್ಸೂಚಕ ಮತ್ತು ಪ್ರಿಸ್ಕ್ರಿಪ್ಟಿವ್ ನಲ್ಲಿ ಬಗೆ ಬಗೆಯ ಉಪಕರಣ ಮತ್ತು ತಂತ್ರಗಳನ್ನು ಬಳಸಲಾಗುತ್ತದೆ ವಿವರಣಾತ್ಮಕ ಅನಲಿಟಿಕ್ಸ್ ನಲ್ಲಿ ವಿವಿಧ ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ಬಳಸುತ್ತಾರೆ ಮುನ್ಸೂಚಕನಲ್ಲಿ ವಿವಿಧ ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಉಪಯೋಗಿಸಲಾಗುತ್ತದೆ ಮತ್ತು ಪ್ರಿಸ್ಕ್ರಿಪ್ಟಿವ್ ನಲ್ಲಿ ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ಮಷೀನ್ ಲರ್ನಿಂಗ್ ಟೆಕ್ನಿಕ್ಸ್ ಗಳನ್ನು ಮತ್ತು ಎ ಐ ಟೆಕ್ನಿಕ್ಸ್ ಗಳನ್ನು ಬಳಸಲಾಗುತ್ತದೆ ಐ ಐ ಓ ಟಿ ಸನ್ನಿವೇಶದಲ್ಲಿ ವಿವಿಧ ಬಗೆಯ ಅನಲಿಟಿಕ್ಸ್ ಗಳನ್ನು ಉಪಯೋಗಿಸಲಾಗುತ್ತದೆ ಕೈಗಾರಿಕಾ ಸನ್ನಿವೇಶದಲ್ಲಿ ಈ ಅನಲಿಟಿಕ್ಸ್ ಗಳನ್ನು ಕಾರ್ಯಗತ ಮಾಡುವಲ್ಲಿ ವಿವಿಧ ಸವಾಲುಗಳಿವೆ ಕೆಲವು ಸವಾಲುಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮೊದಲನೆಯದಾಗಿ ಸರಿಯಾದತೆಯಿಂದ ಪ್ರಾರಂಭಿಸುತ್ತೇನೆ ಸರಿಯಾದತೆ ಬಹಳ ಮುಖ್ಯವಾದದ್ದು ನಾವು ಇಲ್ಲಿ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಣೆ ಮಾಡುವ ಯಂತ್ರಗಳ ಬಗ್ಗೆ ಮಾತನಾಡುತ್ತೇನೆ ನಿಖರತೆ ತುಂಬಾ ಮುಖ್ಯವಾದದ್ದು ಒಂದು ವೇಳೆ ನಿಖರತೆ ಸರಿಯಾದತೆ ನಿಖರತೆ ಬಗ್ಗೆ ಗಣನೆಗೆ ತೆಗೆದುಕೊಳ್ಲದಿದ್ದಲ್ಲಿ ಅದು ಯಂತ್ರಗಳ ಪ್ರಕ್ರಿಯೆಗಳ ಅಪಾಯಕಾರಿ ವೈಫಲ್ಯಗಳಿಗೆ ಎಡೆ ಮಾಡಿಕೊಡುತ್ತದೆ ಆದ್ದರಿಂದ ಒಂದು ವೇಳೆ ನಿಖರತೆ ಸರಿಯಾದತೆ ನಿಖರತೆ ಬಗ್ಗೆ ಗಣನೆಗೆ ತೆಗೆದುಕೊಳ್ಲದಿದ್ದಲ್ಲಿ ಸುರಕ್ಷತೆಯ ಬಗ್ಗೆ ಚಿಂತಿಸಬೇಕಾಗುತ್ತದೆ ಆದ್ದರಿಂದ ಅನಲಿಟಿಕ್ಸ್ ನನ್ನು ಕಾರ್ಯಗತ ಮಾಡುವಾಗ ಕಾರ್ಯಾಚರಣೆಗಳನ್ನು ಸುಧಾರಿಸಿಕೊಳ್ಳಲು ಏನೇನು ಅವಶ್ಯಕತೆಗಳಿವೆಯೋ ಅವುಗಳಿಗೆ ಅನುಗುಣವಾಗಿ ಅನಲಿಟಿಕ್ಸ್ ನನ್ನು ಮಾಡಬೇಕು ಸಾಂಧರ್ಬಿಕ ಸಂಬಂಧಗಳು ತುಂಬಾ ಮುಖ್ಯ ಕಾರಣ ಪರಿಣಾಮ ಕಾಸ್ ಎಫೆಕ್ಟ್ ಗಳನ್ನು ಸಾಂಧರ್ಬಿಕ ಸಂಬಂಧಗಳು ಸೂಚಿಸುತ್ತವೆ ವಿವಿಧ ಕಾರ್ಯಕ್ರಮಗಳ ಕಾರಣ ಪರಿಣಾಮಗಳಲ್ಲಿನ ಸಾಂಧರ್ಬಿಕ ಸಂಬಂಧಗಳು ಅರ್ಥವಾಗದಿದ್ದಲ್ಲಿ ಅನಲಿಟಿಕ್ಸ್ ಅನ್ನು ಸರಿಯಾಗಿ ಕಾರ್ಯಗತ ಮಾಡಲು ಸಹಕಾರಿಯಾಗುವುದಿಲ್ಲ ಮಾನವನ ಕನಿಷ್ಠ ಹಸ್ತಕ್ಷೇಪದೊಂದಿಗೆ ಸ್ವಯಂಚಾಲಿತವಾಗಿ ಸಿಸ್ಟಮ್ಸ್ ಗಳು ಕೆಲಸ ನಿರ್ವಹಿಸ ಬೇಕು ಮಾನವನ ಹಸ್ತಕ್ಷೇಪವಿಲ್ಲದೆ ಸಿಸ್ಟಮ್ ನ ವಿವಿಧ ಅಂಗಗಳನ್ನು ನಿಯಂತ್ರಣ ಮತ್ತು ಸಂವಹನ ಮಾಡಿ ಅನಲಿಟಿಕ್ಸ್ ಮತ್ತು ವಿವಿಧ ಪ್ರೋಸೆಸ್ ಪ್ರಕ್ರಿಯೆಗಳು ಕಾರ್ಯಗತ ಆಗಬೇಕು ಕೈಗಾರಿಕಾ ಯಂತ್ರೋಪಕರಣಗಳು ಐ ಐ ಓ ಟಿ ಸನ್ನಿವೇಶಗಳು ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಇವುಗಳಲ್ಲಿ ಸ್ಟ್ರೀಮಿಂಗ್ ಒಂದು ವಿಶೇಷವಾದದ್ದು ನಾವು ಈಗ ನಿರಂತರವಾಗಿ ಚಾಲನೆಯಲ್ಲಿರುವ ಯಂತ್ರದ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಬಗೆಯ ಯಂತ್ರದಲ್ಲಿ ಡೇಟಾ ಸಂಗ್ರಹಣೆ ಮಾಡಿ ಸ್ಟ್ರೀಮಿಂಗ್ ಮಾಡಿ ಚಾನೆಲ್ ಗಳ ಮುಖಾಂತರ ಕಳುಹಿಸಲಾಗುತ್ತದೆ ಈ ಕಾರ್ಯವು ನಿರಂತರವಾಗಿ ನಡೆಯುತ್ತದೆ ಈ ಡೇಟಾ ಗಳು ನೈಜ ಸಮಯದಲ್ಲಿ ಬೃಹತ್ತಾಗಿ ಸದಾ ಬರುತ್ತಿರುತ್ತವೆ ಆದ್ದರಿಂದ ಈ ಡೇಟಾ ಗಳನ್ನು ಅನಲೈಸ್ ಮಾಡುವುದು ಸುಲಭವಾದ ಕೆಲಸವೇನಲ್ಲ ಈ ಡೇಟಾ ಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗು ಒಂದು ಘಟಕದ ನಡುವೆ ಮತ್ತೊಂದು ಘಟಕಕ್ಕೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಸಹ ತುಂಬಾ ಮುಖ್ಯವಾದದ್ದು ಅನಲಿಟಿಕ್ಸ್ ಆಲ್ಗೊರಿದಮ್ ಗಳನ್ನು ಪ್ರಸ್ತಾಪಿಸುವಾಗ ಇವುಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ವಿತರಿಸಿದ ಪ್ರಕೃತಿ ಬಹಳ ಪ್ರಮುಖವಾದದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಸೆಂಟ್ರಲೈಜ್ಡ್ ಸಿಸ್ಟಮ್ಸ್ ಗಳ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಡಿಸ್ಟ್ರಿಬ್ಯುಟೆಡ್ ಸಿಸ್ಟಮ್ ನಲ್ಲಿ ಕೆಲವು ಘಟಕಗಳು ಒಂದು ಸ್ಥಳದಲ್ಲಿ ಮತ್ತೆ ಹಲವು ಘಟಕಗಳು ಬೇರೆ ಭೌಗೋಳಿಕ ಸ್ಥಳಗಳಲ್ಲಿ ವಿತರಿಸಲಾಗಿದೆ ಆದ್ದರಿಂದ ನೀವು ಡಿಸ್ಟ್ರಿಬ್ಯುಟೆಡ್ ಅನಲಿಟಿಕ್ಸ್ ಅನ್ನು ಮಾಡಬೇಕು ಅನಲಿಟಿಕ್ಸ್ ಮಾಡುವಾಗ ಜಿಯೋ ಲೊಕೇಷನ್ಸ್ ನಲ್ಲಿರುವ ವ್ಯತ್ಯಾಸಗಳು ಮತ್ತು ಒಂದೇ ಸಿಸ್ಟಮ್ ನ ಅಥವಾ ವಿವಿಧ ಸಿಸ್ಟಮ್ಸ್ ಗಳ ಎಕ್ಸಿಕ್ಯೂಷನ್ ಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಆದರೆ ಎಲ್ಲವೂ ಒಟ್ಟಿಗೆ ಸಿನ್ಕ್ರೋನೈಜ್ ಆಗಿರುವುದನ್ನು ಸಹ ಗಣನೆಗೆ ತೆಗೆದುಕೊಳ್ಳಬೇಕು ಆದ್ದರಿಂದ ಡಿಸ್ಟ್ರಿಬ್ಯುಟೆಡ್ ಅನಲಿಟಿಕ್ಸ್ ಸಹ ತುಂಬಾ ಮುಖಯವಾದದ್ದು ಯಾಕೆಂದರೆ ಅನಲಿಟಿಕ್ಸ್ ನ ಕೆಲವು ಭಾಗಗಳನ್ನು ಒಂದು ಸ್ಥಳದಲ್ಲಿನ ಹತ್ತಿರಲ್ಲಿರುವ ಘಟಕದಲ್ಲಿ ಮಾಡಬೇಕು ಮತ್ತೆ ಕೆಲವು ಭಾಗಗಳನ್ನು ಮತ್ತೊಂದು ಸ್ಥಳದಲ್ಲಿನ ಹತ್ತಿರಲ್ಲಿರುವ ಘಟಕದಲ್ಲಿ ಮಾಡಬೇಕು ಮತ್ತು ಕೆಲವೊಮ್ಮೆ ಎಲ್ಲಾ ಘಟಗಳನ್ನು ಒಗ್ಗೂಡಿಸಿ ಸಿನ್ಕ್ರೋನಿ ಯಾಗಿ ಅನಲಿಟಿಕ್ಸ್ ಅನ್ನು ಮಾಡಬೇಕು ಈಗ ಏನು ನಡೆಯುತ್ತಿದೆ ಮತ್ತು ಮುಂದೆ ಏನಾಗುತ್ತದೆ ಮತ್ತು ಬೇಕಾದಲ್ಲಿ ಕೆಲವು ಪ್ರಿಸ್ಕ್ರಿಪ್ಸನ್ಸ್ ಗಳನ್ನು ನೋಡಿಕೊಂಡು ಅನಲಿಟಿಕ್ಸ್ ಅನ್ನು ಮಾಡಬೇಕು ಸುರಕ್ಷತೆಯು ಕೈಗಾರಿಕೆ ಸನ್ನಿವೇಶಗಳಲ್ಲಿ ಬಹಳ ಮುಖ್ಯ ಇದನ್ನು ನಾನು ತುಂಬಾ ಒತ್ತು ಮಾಡುವುದಿಲ್ಲ ಸೇಫ್ಟಿ ಅನಲಿಟಿಕ್ಸ್ ತುಂಬಾ ಮುಖ್ಯವಾದದ್ದು ಏಕೆಂದರೆ ಎರ್ಗೊನೊಮಿಕ್ಸ್ ಸೇಫ್ಟಿ ಯಿಂದ ವಿವಿಧ ವಿಪತ್ತಿನೆಡೆಗೆ ಒಯ್ಯುವ ಯಂತ್ರಗಳ ವೈಫಲ್ಯತೆಯಿಂದ ಸುರಕ್ಷತೆಯವರೆಗೆ ಮಾತನಾಡುತ್ತಿದ್ದೇವೆ ಕ್ರೇನ್ ನ ಆಪರೇಟರ್ ಗಳು ಕೆಲವು ತಪ್ಪುಗಳನ್ನು ಮಾಡಿದರೆ ಮೂಲತಃ ಕೆಲವು ವಿಪತ್ತುಗಳು ಸಂಭವಿಸಬಹುದು ಆದ್ದರಿಂದ ಕೆಲವು ಜನರು ಸಾಯಬಹುದು ಕೆಲವು ಸಾವುಗಳು ಕೆಲವು ನಿರ್ದಿಷ್ಟವಾದ ತಪ್ಪುಗಳಿಗೆ ಸಂಬಂಧಿಸಿರುತ್ತವೆ ಆಟೊನೊಮಸ್ ಸಿಸ್ಟಮ್ಸ್ ನಲ್ಲಿ ತೆರೆಮರೆಯಲ್ಲಿ ಕಾರ್ಯಗತಗೊಳಿಸಿದ ಆದ ಆಲ್ಗೊರಿದಮ್ ಗಳು ಎಕ್ಸಿಕ್ಯೂಟ್ ಆದಾಗ ಇವುಗಳು ಉಂಟಾಗುತ್ತವೆ ಕೆಲವು ಏನಾದರು ತಪ್ಪುಗಳು ಆದಲ್ಲಿ ಕೆಲವು ವೈಫಲ್ಯಗಳಿಗೆ ಕಾರಣವಾಗುತ್ತವೆ ಇವು ಕೈಗಾರಿಕಾ ಸೆಟ್ಟಿಂಗ್ಸ್ ನಲ್ಲಿ ಅಪಘಾತಗಳಿಗೆ ಕಾರಣವಾಗುತ್ತವೆ ಆದ್ದರಿಂದ ಸುರಕ್ಷತೆಯು ಅದರಲ್ಲೂ ಇಂಡಸ್ಟ್ರಿ ೪ 0 ತುಂಬಾ ಮುಖ್ಯವಾದದ್ದು ಸುರಕ್ಷತೆಗೆ ಸಂಭಂದಿಸಿದಂತೆ ಅನಲಿಟಿಕ್ಸ್ ಕೂಡ ಬಹಳ ಪ್ರಮುಖವಾದದ್ದು ಸಮಯ ಸಹ ತುಂಬಾ ಮುಖ್ಯವಾದದ್ದು ಏಕೆಂದರೆ ಒಂದು ಪ್ರಕ್ರಿಯೆಯ ಎಸ್ಎಕ್ಯುಷನ್ ಒಂದುವೇಳೆ ವಿಳಂಬವಾದಲ್ಲಿ ಆ ನಿರ್ಧಿಷ್ಟ ರೂಟೀನ್ ಅಥವಾ ಆಲ್ಗೊರಿದಮ್ ನಿಂದ ಬರುವ ಸಿಗ್ನಲ್ ಸಹ ಬರಲು ಮಿಲಿಸೆಕೆಂಡ್ ವಿಳಂಬವಾದರೂ ಕೂಡ ಅದು ವಿಪತ್ತುಗಳಿಗೆ ದಾರಿ ಮಾಡಿ ಕೊಡುತ್ತದೆ ಆದ್ದರಿಂದ ಸಮಯ ಮತ್ತು ಸಂದರ್ಭ ಬಹಳ ಮುಖ್ಯವಾದವುಗಳು ಸಂದರ್ಭ ಸಹ ತುಂಬಾ ಪ್ರಮುಖವಾದದ್ದು ಏಕೆಂದರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಾಚರಣೆ ನಡೆಯಬೇಕೆಂಬುದು ತುಂಬಾ ಮುಖ್ಯವಾದದ್ದು ಇವುಗಳು ಐ ಐ ಓ ಟಿ ಯ ಸನ್ನಿವೇಶಗಳಲ್ಲಿ ವಿವಿಧ ಬಗೆಯ ಸವಾಲುಗಳು ಆದ್ದರಿಂದ ನಮ್ಮಲ್ಲಿ ಐ ಐ ಓ ಟಿ ಅನಲಿಟಿಕ್ಸ್ ಗಳಿವೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜನರು ಡೇಟಾ ಸೈನ್ಸ್ ಬಗ್ಗೆ ಮಾತನಾಡುತ್ತಿದ್ದಾರೆ ಡೇಟಾ ಸೈನ್ಸ್ ಅಂದರೆ ಡೇಟಾ ದಿಂದ ಅದರ ಒಳನೋಟ ಅಥವಾ ಅರ್ಥವನ್ನು ಪಡೆಯುವುದು ಎಂದರ್ಥ ಇದು ಒಂದು ಹೊಸ ಟ್ರೆಂಡ್ ಇಲ್ಲಿ ಡೇಟಾದ ಅರ್ಥವನ್ನು ಗಳಿಸುವುದು ಎಂದರ್ಥ ಆದ್ದರಿಂದ ಬಿಗ್ ಡೇಟಾ ಅನಲಿಟಿಕ್ಸ್ ತುಂಬಾ ಜನಪ್ರಿಯತೆಯಾಗಿದೆ ಬಿಗ್ ಡೇಟಾ ದಲ್ಲಿ ನಾವು ದೊಡ್ಡ ಪ್ರಮಾಣದ ಡೇಟಾ ಹೆಚ್ಚಿನ ವೇಗದಲ್ಲಿ ಬರುವ ವಿವಿಧ ಬಗೆಯ ಡೇಟಾ ಬಗ್ಗೆ ಮಾತನಾಡುತ್ತೇವೆ ಇವು ಬಿಗ್ ಡೇಟಾ ದ ಗುಣಲಕ್ಷಣವಾಗಿವೆ ಬಿಗ್ ಡೇಟಾ ಅನಲಿಟಿಕ್ಸ್ ಒಂದು ದೊಡ್ಡ ಸವಾಲಾಗಿದೆ ಏಕೆಂದರೆ ಇಲ್ಲಿ ಡೇಟಾ ಸ್ಟ್ರಕ್ಚರ್ ಆಗಿ ಇರುವುದಿಲ್ಲ ಮತ್ತು ರಿಲೇಶನಲ್ ಡೇಟಾಬೇಸ್ ನಲ್ಲಿ ಸ್ಟೋರ್ ಮಾಡಲಾಗುವುದಿಲ್ಲ ನೀವು ಡೇಟಾ ದಿಂದ ಅರ್ಥವನ್ನು ಹೊರತೆಗೆಯಲು ರಿಲೇಶನಲ್ ವಿಧಾನಗಳನ್ನು ಬಳಸಬಹುದು ಕೈಗಾರಿಕಾ ಸೆಟ್ಟಿಂಗ್ಸ್ ನಲ್ಲಿ ಡೇಟಾ ಸ್ಟ್ರಕ್ಚರ್ ಆಗಿ ಇರುವುದಿಲ್ಲ ಆದ್ದರಿಂದ ಅರ್ಥವನ್ನು ಗ್ರಹಿಸುವುದಕ್ಕೋಸ್ಕರ ಡೇಟಾ ಉತ್ಪಾದನೆ ಆಗುತ್ತಿದ್ದಂತೆಯೇ ಅದನ್ನು ಹೇಗೆ ಅನಲೈಜ್ ಮಾಡುವುದು ಮಷೀನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಮುಂತಾದ ಎ ಐ ಟೆಕ್ನಿಕ್ಸ್ ತಂತ್ರಗಳು ಇತ್ತೀಚಿಗೆ ತುಂಬಾ ಜನಪ್ರಿಯತೆ ಆಗಿವೆ ಈ ತಂತ್ರಗಳು ಡೇಟಾ ಬಗ್ಗೆ ಒಳನೋಟವನ್ನು ಅರಿಯಲು ಸಹಾಯಕಾರಿಯಾಗಿವೆ ನಾವು ಈಗ ಡೇಟಾ ಡ್ರಿವನ್ ಮಶಿನ್ಸ್ ಅಥವಾ ಸಿಸ್ಟಮ್ಸ್ ಬಗ್ಗೆ ಮಾತನಾಡೋಣ ಡೇಟಾ ಡ್ರಿವನ್ ಸಿಸ್ಟಮ್ಸ್ ಎಂದರೆ ತುಂಬಾ ನಿಯಂತ್ರಿತ ಡೇಟಾ ಎಂದರ್ಥ ಇಂಡಸ್ಟ್ರಿ ೪ 0 ನಲ್ಲಿ ಡೇಟಾ ಬಹಳ ಪ್ರಮುಖವಾದದ್ದು ಉತ್ಪಾದನಾ ಪ್ರಕ್ರಿಯೆಗಳು ಉತ್ಪನ್ನಗಳು ಮತ್ತು ವ್ಯಾಪಾರ ಕಾರ್ಯಾಚರಣೆಗಳು ಮುಂತಾದ ಕ್ರಿಯೆಗಳನ್ನು ಡೇಟಾ ತಾನೇ ನಿರ್ವಹಿಸುತ್ತದೆ ಈಗ ನಾವು ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಬಗ್ಗೆ ಮಾತನಾಡೋಣ ಮಷೀನ್ ಲರ್ನಿಂಗ್ ಮೂಲತಃ ಎ ಐ ಕ್ಷೇತ್ರವಾಗಿದೆ ಮಷೀನ್ ಲರ್ನಿಂಗ್ ಅಂದರೆ ಇಂಟೆಲಿಜೆನ್ಸ್ ನ ಡಿರೈವ್ ಮಾಡುವುದು ಎಂದರ್ಥ ಇದು ವಿವಿಧ ಯಂತ್ರಗಳಲ್ಲಿರುವ ಸಂವೇದಕಗಳಿಂದ ಬಂದ ಡೇಟಾ ದಿಂದ ಪ್ರಾರಂಭವಾಗುತ್ತದೆ ನಂತರ ಮಷೀನ್ ಲರ್ನಿಂಗ್ ನಲ್ಲಿ ಫೀಚರ್ ಎಕ್ಸ್ಟ್ರಾಕ್ಷನ್ ಬರುತ್ತದೆ ಫೀಚರ್ ಎಕ್ಸ್ಟ್ರಾಕ್ಷನ್ ನಲ್ಲಿ ಕಚ್ಚಾ ಡೇಟಾ ವನ್ನು ಇನ್ಫರ್ಮೇಷನ್ ಆಗಿ ಪರಿವರ್ತನೆ ಮಾಡಲಾಗುತ್ತದೆ ಫೀಚರ್ ಎಕ್ಸ್ಟ್ರಾಕ್ಷನ್ ನಲ್ಲಿ ಬಹಳ ಕೆಲಸಗಳಿವೆ ಆದ್ದರಿಂದ ಫೀಚರ್ ಎಕ್ಸ್ಟ್ರಾಕ್ಷನ್ ಮಾಡಲು ತುಂಬಾ ಆಲ್ಗೊರಿದಮ್ ಗಳು ಸಿಗುತ್ತವೆ ಒಮ್ಮೆ ಫೀಚರ್ ಎಕ್ಸ್ಟ್ರಾಕ್ಷನ್ ಮಾಡಿದ ಮೇಲೆ ಅವು ಯಂತ್ರದ ನಿಜವಾದ ಸ್ಥಿತಿ ಮತ್ತು ಕಾರ್ಯಾಚರಣೆಗೆ ನಿಕಟ ಹೋಲಿಕೆಯನ್ನು ಹೊಂದಿರುತ್ತವೆ ಮಷೀನ್ ಲರ್ನಿಂಗ್ ನಲ್ಲಿ ಫೀಚರ್ ಎಕ್ಸ್ಟ್ರಾಕ್ಷನ್ ಬಹಳ ಪ್ರಮುಖವಾದದ್ದು ಫೀಚರ್ ಎಕ್ಸ್ಟ್ರಾಕ್ಷನ್ ನ ನಂತರ ಮಾಡೆಲ್ ಸೃಷ್ಟಿ ಮತ್ತು ಮಾಡೆಲ್ ವ್ಯಾಲಿಡೇಷನ್ ಅನ್ನು ಮಾಡುತ್ತೇವೆ ನಂತರ ಮಾಡೆಲ್ ಅನ್ನು ಮುಂದಿನ ಬಳಕೆಗಾಗಿ ನಿಯೋಜನೆ ಮಾಡುತ್ತೇವೆ ಎರಡು ಬಗೆಯ ಮಷೀನ್ ಲರ್ನಿಂಗ್ ಗಳಿವೆ ಮಷೀನ್ ಲರ್ನಿಂಗ್ ಎಂದರೆ ಡೇಟಾ ದಿಂದ ಕಲಿಯುವುದು ಎಂದರ್ಥ ಸಂಗ್ರಹಿಸಲಾದ ಡೇಟಾ ನಿರ್ಧಿಷ್ಟ ಚಟುವಟಿಕೆಗಳಾದ ಫೀಚರ್ ಎಕ್ಸ್ಟ್ರಾಕ್ಷನ್ ಮಾಡೆಲ್ ಸೃಷ್ಟಿ ಮಾಡೆಲ್ ವ್ಯಾಲಿಡೇಷನ್ ಮುಂತಾದವುಗಳನ್ನು ನಿಯೋಜನೆ ಮಾಡಿದ ಮಾಡೆಲ್ ಗಳಿಂದ ಕಲಿಯುತ್ತವೆ ನಂತರ ಮುಂದೆ ಏನಾಗಬಹುದೆಂದು ನಾವು ಕಲಿಯಬಹುದು ಇದಿಷ್ಟು ಮಷೀನ್ ಲರ್ನಿಂಗ್ ಬಗ್ಗೆ ಮಾಹಿತಿ ಮಷೀನ್ ಲರ್ನಿಂಗ್ ಅನ್ನು ಸೂಪರ್ವೈಜ್ಡ್ ಮತ್ತು ಅನ್ ಸೂಪರ್ ವೈಜ್ಡ್ ಎರಡು ವಿಧವಾಗಿ ವಿಂಗಡಿಸಬಹುದು ಸೂಪರ್ ವೈಜ್ಡ್ ನಲ್ಲಿ ವಿವಿಧ ಬಗೆಯ ಟ್ರೈನಿಂಗ್ ಡೇಟಾ ಸೆಟ್ ಮೊದಲೇ ಇರುತ್ತದೆ ಈ ಹಿಂದಿನ ಟ್ರೈನಿಂಗ್ ಡೇಟಾ ಸೆಟ್ ಅನ್ನು ಮಾಡೆಲ್ ಮಾಡಲು ಉಪಯೋಗಿಸಬಹುದು ಹಾಗಾಗಿ ಟ್ರೈನಿಂಗ್ ಡೇಟಾ ಸೆಟ್ ಅನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡೆಲ್ ಅನ್ನು ತಯಾರಿಸಬಹುದು ಮತ್ತು ಬೇರೆ ಡೇಟಾ ಸೆಟ್ ಅನ್ನು ಉಪಯೋಗಿಸಿ ಮಾಡೆಲ್ ಅನ್ನು ವ್ಯಾಲಿಡೇಟ್ ಮಾಡಬಹುದು ಆದ್ದರಿಂದ ಮೂಲತಃ ಟ್ರೈನಿಂಗ್ ಡೇಟಾ ಸೆಟ್ ಅನ್ನು ಸೂಪರ್ ವೈಜ್ಡ್ ಲರ್ನಿಂಗ್ ನಲ್ಲಿ ಬಳಸಲಾಗುತ್ತದೆ ಒಂದು ವೇಳೆ ಟ್ರೈನಿಂಗ್ ಡೇಟಾ ಸಿಗದಿದ್ದಲ್ಲಿ ಫೀಚರ್ ಎಕ್ಸ್ಟ್ರಾಕ್ಷನ್ ಮಾಡಲು ಅನ್ ಸೂಪರ್ ವೈಜ್ಡ್ ಮಷೀನ್ ಲರ್ನಿಂಗ್ ಆಲ್ಗೊರಿದಮ್ ಗಳು ಉಪಯುಕ್ತವಾಗಿವೆ ಅನ್ಸೂಪರ್ ವೈಜ್ಡ್ ಮೆಥಡ್ ನಲ್ಲಿ ಡೇಟಾ ಗೆ ಲೇಬಲ್ ಇರುವುದಿಲ್ಲ ಮೂಲತಃ ಅನ್ ಸೂಪರ್ ವೈಜ್ಡ್ ಲರ್ನಿಂಗ್ ಮೆಥಡ್ ನಲ್ಲಿ ಇನ್ಪುಟ್ ಡೇಟಾ ಗಳು ತಮ್ಮಿಂದ ತಾವೇ ಸ್ಟ್ರಕ್ಚರ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಳ್ಳುತ್ತವೆ ಇದುವೇ ಸೂಪರ್ ವೈಜ್ಡ್ ಲರ್ನಿಂಗ್ ಮತ್ತು ಅನ್ ಸೂಪರ್ ವೈಜ್ಡ್ ಲರ್ನಿಂಗ್ ಮೆಥಡ್ ಗಳ ನಡುವೆ ಇರುವ ಮುಖ್ಯ ವ್ಯತ್ಯಾಸ ಮತ್ತೊಂದು ಉಪನ್ಯಾಸದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡೋಣ ಈ ದಿನಗಳಲ್ಲಿ ಜನರು ಬಹಳ ಹೆಚ್ಚಾಗಿ ಮಾತನಾಡುತ್ತಿರುವ ಡೀಪ್ ಲರ್ನಿಂಗ್ ಬಗ್ಗೆ ಈಗ ಮಾತನಾಡೋಣ ಕೈಗಾರಿಕಾ ಸೆಟ್ಟಿಂಗ್ಸ್ ಜನರು ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಬಗ್ಗೆ ಮಾತನಾಡುತ್ತಿದ್ದಾರೆ ಡೀಪ್ ಲರ್ನಿಂಗ್ ಮತ್ತೊಂದು ಬಗೆಯ ಮಷೀನ್ ಲರ್ನಿಂಗ್ ಎಂದು ಭಾವಿಸಬಹುದು ಮಷೀನ್ ಲರ್ನಿಂಗ್ ನಲ್ಲಿ ಫೀಚರ್ ಎಕ್ಸ್ಟ್ರಾಕ್ಷನ್ ಮಾಡುವ ನಿಬಂಧನೆ ಡೀಪ್ ಲರ್ನಿಂಗ್ ನಲ್ಲಿ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಫೀಚರ್ ಇಂಜಿನಿಯರಿಂಗ್ ಆಸ್ಪೆಕ್ಟ್ಸ್ ಇರುವುದಿಲ್ಲ ಡೇಟಾ ಸಂಗ್ರಹಣೆ ಮಾಡೆಲ್ ಸೃಷ್ಟಿ ಮಾಡೆಲ್ ವ್ಯಾಲಿಡೇಷನ್ ಮತ್ತು ನಿಯೋಜನೆಗಳನ್ನು ಈ ಚಿತ್ರದಲ್ಲಿ ಕಾಣಬಹುದು ಮಷೀನ್ ಲರ್ನಿಂಗ್ ನಲ್ಲಿ ಫೀಚರ್ ಎಕ್ಸ್ಟ್ರಾಕ್ಷನ್ ಮಾಡುವ ನಿಬಂಧನೆ ಡೀಪ್ ಲರ್ನಿಂಗ್ ನಲ್ಲಿ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಫೀಚರ್ ಇಂಜಿನಿಯರಿಂಗ್ ಇರುವುದಿಲ್ಲ ಮೂಲತಃ ಇಲ್ಲಿ ಮಷೀನ್ ಲರ್ನಿಂಗ್ ನಲ್ಲಿ ಮಾನ್ಯುಯಲ್ ಆಗಿ ಫೀಚರ್ ಅನ್ನು ನಿರ್ದಿಷ್ಟ ಪಡಿಸುವುದಿಲ್ಲ ಸಂವೇದಕಗಳಿಂದ ಬಂದ ಕಚ್ಚಾ ಡೇಟಾ ಗಳನ್ನು ಡೀಪ್ ಲರ್ನಿಂಗ್ ಆಲ್ಗೊರಿದಮ್ ಗಳಿಗೆ ಕೊಡಲಾಗುವುದು ಅಲ್ಲಿಂದ ವಿವಿಧ ಫೀಚರ್ ಗಳನ್ನು ಸ್ವಯಂಚಾಲಿತವಾಗಿ ಡೀಪ್ ಲರ್ನಿಂಗ್ ನಲ್ಲಿ ಕಲಿಯುತ್ತದೆ ಡೀಪ್ ಲರ್ನಿಂಗ್ ಮೆಥಡ್ಸ್ ಗಳು ನ್ಯೂರಲ್ ನೆಟ್ವರ್ಕ್ ಗಳನ್ನು ಅವಲಂಬಿಸಿವೆ ತಂತ್ರಗಳಾದ ಡೀಪ್ ನ್ಯೂರಲ್ ನೆಟ್ವರ್ಕ್ ತುಂಬಾ ಜನಪ್ರಿಯವಾಗಿದೆ ಇವು ದೊಡ್ಡ ಪ್ರಮಾಣದ ಕಂಪ್ಯೂಟೇಷನ್ ಪವರ್ ಹಾಗು ವಿವಿಧ ಕಂಪ್ಯೂಟೇಷನಲ್ ಇನ್ಫ್ರಾಸ್ಟ್ರಕ್ಚರ್ ಗಳು ಈ ಆಲ್ಗೊರಿದಮ್ ಗಳನ್ನು ಎಕ್ಸಿಕ್ಯೂಟ್ ಮಾಡಲು ಬೇಕು ಆದ್ದರಿಂದ ಡೀಪ್ ಲರ್ನಿಂಗ್ ಆಲ್ಗೊರಿದಮ್ ಗಳಿಗೆ ಜಿ ಪಿ ಯು ಸರ್ವರ್ ನ ಅವಶ್ಯಕತೆ ಇದೆ ಆದ್ದರಿಂದ ಈಗಿನ ದಿನಗಳಲ್ಲಿ ಈ ಡೀಪ್ ಲರ್ನಿಂಗ್ ಮೆಥಡ್ಸ್ ತುಂಬಾ ಜನಪ್ರಿಯತೆಯನ್ನು ಗಳಿಸಿವೆ ನಾವು ಈಗ ಕಡಿಮೆ ಬೆಲೆಗೆ ತುಂಬಾ ಸಾಮರ್ಥ್ಯವುಳ್ಳ ಕಂಪ್ಯೂಟಿಂಗ್ ಪವರ್ ಇರುವ ಸಿಸ್ಟಮ್ ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಡೀಪ್ ಲರ್ನಿಂಗ್ ತುಂಬಾ ಜನಪ್ರಿಯವಾಗುತ್ತಿದೆ ಅನಲಿಟಿಕ್ಸ್ ಅನ್ನು ಮಿಲಿಸೆಕೆಂಡ್ಸ್ ಗಳಲ್ಲಿ ನಿಮಿಷಗಳಲ್ಲಿ ಘಂಟೆಗಳಲ್ಲಿ ನಿರ್ವಹಿಸಬೇಕಾಗುತ್ತದೆ ಮೂಲತಃ ಬೇಸ್ ಲೈನ್ ನ ಅನಲಿಟಿಕ್ಸ್ ಮಿಲಿಸೆಕೆಂಡ್ಸ್ ನಲ್ಲಿ ಡಯಗನೋಸ್ಟಿಕ್ಸ್ ಅನಲಿಟಿಕ್ಸ್ ಅನ್ನು ನಿಮಿಷಗಳಲ್ಲಿ ಮತ್ತು ಪ್ರೋಗ್ನೋಸ್ಟಿಕ್ ಅನಲಿಟಿಕ್ಸ್ ಘಂಟೆಗಳಲ್ಲಿ ನಿರ್ವಹಿಸಲಾಗುತ್ತದೆ ಇರ್ರೆಗುಲರ್ ಬಿಹೇವಿಯರ್ ನನ್ನು ಬೇಸ್ ಲೈನ್ ಅನಲಿಟಿಕ್ಸ್ ಡಿಟೆಕ್ಟ್ ಮಾಡುತ್ತದೆ ಯಾವುದೇ ಅನಮಾಲಿ ರೂಟ್ ಕಾಸ್ ಅನ್ನು ಡಯಗನೋಸ್ಟಿಕ್ಸ್ ಅನಲಿಟಿಕ್ಸ್ ಗುರುತಿಸುತ್ತದೆ ಮತ್ತು ಉಳಿದಿರುವ ಅಸೆಟ್ ಬಗ್ಗೆ ತಿಳಿಸಿಕೊಡುತ್ತದೆ ಆದ್ದರಿಂದ ಇವುಗಳು ವಿಭಿನ್ನ ರೀತಿಯ ಅನಲಿಟಿಕ್ಸ್ ಗಳು ಮತ್ತು ಅವುಗಳ ಕಾರ್ಯಾಚರಣೆಯಲ್ಲಿರುವ ಕೌಶಲ್ಯಗಳು ಅನಲಿಟಿಕ್ಸ್ ಅನ್ನು ನಿಯೋಜನೆ ಮಾಡಲು ವಿವಿಧ ಹಂತಗಳಿವೆ ಮೊದಲಿಗೆ ಮುನ್ಸೂಚಕ ಅನಲಿಟಿಕ್ಸ್ ಅನ್ನು ಮಾಡಿ ನಿರ್ದಿಷ್ಟ ಮಾಡೆಲ್ ಅನ್ನು ಟ್ರೈನ್ ಮಾಡಬೇಕು ನಂತರ ಆ ಮಾಡೆಲ್ ಅನ್ನು ಅನ್ ಸೀನ್ ಡೇಟಾ ದಿಂದ ಟೆಸ್ಟ್ ಮತ್ತು ವ್ಯಾಲಿಡೇಟ್ ಮಾಡಬೇಕು ನಂತರ ಪ್ರೆಡಿಕ್ಷನ್ ಮಾಡಲು ಆ ಮಾಡೆಲ್ ಅನ್ನು ನೈಜ ಸಮಯದಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವ ನೈಜ ಡೇಟಾ ಸೆಟ್ ನ ಮೇಲೆ ನಿಯೋಜನೆ ಮಾಡಬೇಕು ವಿವಿಧ ಯಂತ್ರದಲ್ಲಿ ಇರುವ ವಿವಿಧ ಬಗೆಯ ಸಂವೇದಕಗಳ ಮೇಲೆ ಬೇಸ್ಲೈನ್ ಅನಲಿಟಿಕ್ಸ್ ಮಾಡಿದಾಗ ಡೇಟಾ ತುಂಬಾ ವೇಗವಾಗಿ ಅಗ್ರಿಗೇಟ್ ಆಗಿ ನಂತರ ಯಂತ್ರದ ಹತ್ತಿರ ಇರುವ ಘಟಕಗಳಾದ ಗೇಟ್ ವೇ ಡಿವೈಸೆಸ್ ಅಥವಾ ಎಡ್ಜ್ ಅಥವಾ ಫಾಗ್ ಡಿವೈಸೆಸ್ ಗಳಲ್ಲಿ ಬೇಸ್ ಲೈನ್ ಅನಲಿಟಿಕ್ಸ್ ಜೊತೆಗೆ ಡಯಗನೋಸ್ಟಿಕ್ಸ್ ಅನಲಿಟಿಕ್ಸ್ ಗಳನ್ನೂ ಮಾಡಿ ಮುಂದೆ ಡೇಟಾ ಎಲ್ಲವು ಅಗ್ರಿಗೇಟ್ ಆಗಿ ಕ್ಲೌಡ್ ಗೆ ಕಳುಹಿಸಲಾಗುತ್ತದೆ ಮೂಲತಃ ಈ ಕ್ಲೌಡ್ ನಲ್ಲಿ ಡಯಗನೋಸ್ಟಿಕ್ಸ್ ಅನಲಿಟಿಕ್ಸ್ ಮತ್ತು ಪ್ರೋಗ್ನೋಸ್ಟಿಕ್ ಅನಲಿಟಿಕ್ಸ್ ಗಳನ್ನು ಮಾಡಲಾಗುತ್ತದೆ ಆದ್ದರಿಂದ ಸೋರ್ಸ್ ನಲ್ಲಿ ಬೇಸ್ ಲೈನ್ ನಿಂದ ಪ್ರಾರಂಭಿಸಿ ಎಡ್ಜ್ ನಲ್ಲಿ ಬೇಸ್ ಲೈನ್ ಮತ್ತು ಡಯಗನೋಸ್ಟಿಕ್ಸ್ ಅನಲಿಟಿಕ್ಸ್ ಮಾಡಿ ಕ್ಲೌಡ್ ನಲ್ಲಿ ಅನಲಿಟಿಕ್ಸ್ ನ ವಿವಿಧ ಹಂತಗಳಲ್ಲಿ ವಿವಿಧ ಬಗೆಯ ಕಾರ್ಯಾಚರಣೆಗಳನ್ನು ಮಾಡುತ್ತೇವೆ ಈ ಅನಲಿಟಿಕ್ಸ್ ಗಳನ್ನು ರಿಯಲ್ ನೈಜ ಸಮಯದಲ್ಲ್ಲಿಯೇ ಮಾಡಬೇಕು ಯಂತ್ರಗಳು ನೈಜ ಸಮಯದಲ್ಲಿ ಡೇಟಾ ವನ್ನು ಸ್ಟ್ರೀಮ್ ಮಾಡುತ್ತವೆ ಹಾಗಾಗಿ ಸ್ಟ್ರೀಮ್ ಮಾಡಲಾದ ಡೇಟಾ ವನ್ನು ಪ್ರಕ್ರಿಯೆ ಮಾಡಿ ತಕ್ಷಣ ಕ್ರಿಯೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಇವುಗಳಿಗೆ ಅನುಗುಣವಾಗಿ ಉಪಯೋಗವಾಗುವಂತಹ ಎಚ್ಚರಿಕೆಗಳನ್ನು ಸೋರ್ಸ್ ಗೆ ಕಳುಹಿಸಬೇಕು ಉದಾಹರಣೆಗೆ ಯಂತ್ರಗಳಲ್ಲಿ ಉಷ್ಣತೆಯು ತ್ರೆಶೋಲ್ಡ್ ಉಷ್ಣತೆಗೆ ಹತ್ತಿರವಾಗುತ್ತಿದ್ದರೆ ಆಗ ಒಂದು ಎಚ್ಚರಿಕೆಯನ್ನು ಕಾರ್ಯಾಚರಣೆಯಲ್ಲಿರುವ ಆ ಯಂತ್ರಗಳಿಗೆ ಕಳುಹಿಸಬೇಕು ವಿಭಿನ್ನವಾದ ಅಧಿಸೂಚನೆಗಳನ್ನು ಸ್ಮಾರ್ಟ್ ಕಾರ್ ನಲ್ಲಿ ತಕ್ಷಣ ಕಳುಹಿಸಬೇಕು ಬೇಸ್ ಲೈನ್ ರಿಯಲ್ ಟೈಮ್ ಅನಲಿಟಿಕ್ಸ್ ಮಾಡಿ ತಕ್ಷಣ ಎಚ್ಚರಿಕೆ ಸಿಗ್ನಲ್ ಗಳನ್ನು ವಿವಿಧ ಸ್ಟ್ರೀಮ್ ಪ್ರೊಸೆಸಿಂಗ್ ಮೂಲಕ ಕಳುಹಿಸಬೇಕು ಇದನ್ನು ಹೇಗೆ ಮಾಡಬಹುದು ಮಷೀನ್ ಲರ್ನಿಂಗ್ ನಲ್ಲಿ ನೈಜ ಸಮಯದಲ್ಲಿ ಪ್ರೆಡಿಫೈನ್ಡ್ ರೂಲ್ಸ್ ಗಳ ಟೆಂಪ್ಲೇಟ್ ತಂತ್ರಗಳನ್ನು ಬಳಸಿ ಹೋಲಿಕೆ ಮಾಡಿ ಎಚ್ಚರಿಕೆ ಸಿಗ್ನಲ್ ಗಳನ್ನು ಕಳುಹಿಸಬಹುದು ಟೆಂಪ್ಲೇಟ್ ಮ್ಯಾಚಿಂಗ್ ಒಂದು ಉಪಯುಕ್ತವಾದ ತಂತ್ರ ಅನಲಿಟಿಕ್ಸ್ ನಲ್ಲಿ ಡೇಟಾ ಸ್ಟ್ರೀಮ್ ನನ್ನು ನೈಜ ಸಮಯದಲ್ಲಿ ಪ್ರಸ್ತಾಪನೆ ಮಾಡಲು ಎಡ್ಜ್ ಪ್ರೊಸೆಸಿಂಗ್ ಡೇಟಾ ಅಗ್ರಿಗೇಷನ್ ಮತ್ತು ಡೌನ್ ಸ್ಯಾಂಪ್ಲಿಂಗ್ ಮುಂತಾದುವುಗಳು ತುಂಬ ಉಪಯೋಗಕಾರಿಯಾಗಿವೆ ಈ ಉದ್ದೇಶಕ್ಕಾಗಿ ಕಾಂಪ್ಲೆಕ್ಸ್ ಇವೆಂಟ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಗಳಾದ ಅಪಾಚೆ ಸ್ಟಾರ್ಮ್ ಎಸ್ಪೆರ್ ಮುಂತಾದುವುಗಳನ್ನು ಉಪಯೋಗಿಸಬಹುದು ಬ್ಯಾಚ್ ಪ್ರೊಸೆಸಿಂಗ್ ಸಹ ಅಗತ್ಯವಾದದ್ದು ಇದು ಲಾಂಗ್ ಟರ್ಮ್ ಪ್ರೋಸೆಸ್ ನಲ್ಲಿ ಬಹಳ ಡೇಟಾ ವನ್ನು ತೆಗೆದುಕೊಂಡು ಆ ಡೇಟಾ ವನ್ನು ಎಕ್ಸಿಕ್ಯೂಟ್ ಮಾಡಿ ನಂತರ ಅನಲೈಜ್ ಅನ್ನು ಬ್ಯಾಚ್ ನಲ್ಲಿ ಮಾಡುತ್ತದೆ ಉದಾಹರಣೆಗೆ ಕೊಠಡಿಯ ಕಡೆಯ ಒಂದು ತಿಂಗಳ ಆವರೇಜ್ ಟೆಂಪರೇಚರ್ ಅನ್ನು ಬ್ಯಾಚ್ ಪ್ರೋಸೆಸ್ ಮೂಲಕ ಲಾಂಗ್ ಟರ್ಮ್ ಸ್ಟಾಟಿಸ್ಟಿಕ್ ನಲ್ಲಿ ಕೊಡುತ್ತದೆ ಡಿಸ್ಟ್ರಿಬ್ಯುಟೆಡ್ ಅನಲಿಟಿಕ್ಸ್ ಬಹಳ ಪ್ರಮುಖವಾದದ್ದು ಕೈಗಾರಿಕಾ ಸನ್ನಿವೇಶಗಳಲ್ಲಿನ ವಿವಿಧ ಯಂತ್ರಗಳು ಮತ್ತು ಅವುಗಳ ಘಟಕಗಳು ಜಿಯೋ ಡಿಸ್ಟ್ರಿಬ್ಯುಟ್ ಆಗಿರುತ್ತವೆ ಆದ್ದರಿಂದ ಡೇಟಾ ಅಗ್ರಿಗೇಷನ್ ನನ್ನು ಆಯಾ ಘಟಕಗಳ ಅಥವಾ ಸೋರ್ಸ್ ಗಳ ಹತ್ತಿರ ಮಾಡಬೇಕು ಈ ಉದ್ದೇಶಕ್ಕಾಗಿ ಸಾಫ್ಟ್ವೇರ್ ಗಳಾದ ಅಪಾಚೆ ಹಡೂಪ್ ಅಪಾಚೆ ಸ್ಪಾರ್ಕ್ ಮುಂತಾದುವುಗಳನ್ನು ಉಪಯೋಗಿಸಬಹುದು ನಾನು ಈಗಾಗಲೇ ಹೇಳಿದ ಹಾಗೆ ಮಷೀನ್ ಲರ್ನಿಂಗ್ ನಲ್ಲಿ ಫೀಚರ್ ಎಕ್ಸ್ಟ್ರಾಕ್ಷನ್ ನಂತರ ಮಾಡೆಲ್ ನ ನಿರ್ಮಿಸುವುದು ಬಹಳ ಪ್ರಮುಖವಾದದ್ದು ಆದ್ದರಿಂದ ಮಾಡೆಲ್ ನನ್ನು ನಿರ್ಮಿಸುವುದು ವಿವಿಧ ವಿಧಾನಗಳಿವೆ ಉದಾಹರಣೆಗೆ ಅನೋಮಾಲಿ ಡಿಟೆಕ್ಷನ್ ಗೆ ಜಿ ಎಂ ಎಂ ಮಾಡೆಲ್ ಅಂದರೆ ಗಾಷ್ಯಾನ್ ಮಿಕ್ಸ್ ಚರ್ ಮೋಡೆಲ್ಸ್ ಕ್ಲಾಸಿಫಿಕೇಶನ್ ಗೆ ಎಸ್ ವಿ ಎಂ ಅಥವಾ ಸಪೋರ್ಟ್ ವೆಕ್ಟರ್ ಮಶಿನ್ಸ್ ಮತ್ತು ರಿಗ್ರೆಷನ್ ಗೆ ಬೇಶಿಯನ್ ರಿಗ್ರೆಷನ್ ಟೆಕ್ನಿಕ್ಸ್ ಗಳಿವೆ ಆದ್ದರಿಂದ ಮೂಲತಃ ಈ ಮಷೀನ್ ಲರ್ನಿಂಗ್ ಆಲ್ಗೊರಿದಮ್ ಗಳನ್ನು ಕಾರ್ಯಗತಗೊಳಿಸಿ ಬರುವ ಡೇಟಾ ಮೇಲೆ ಅಪ್ಲೈ ಮಾಡಬಹುದು ಮಾಡೆಲ್ ಗಳನ್ನು ನಿರ್ಮಿಸಿ ಫೀಡ್ ಬ್ಯಾಕ್ ಮಾಡಿ ಅವುಗಳ ಕ್ರಿಯೆಗಳನ್ನು ಸುಧಾರಿಸಬಹುದು ಐ ಐ ಓ ಟಿ ಅನಲಿಟಿಕ್ಸ್ ಗೆ ವಿವಿಧ ವ್ಯಾಲ್ಯೂ ಡ್ರೈವರ್ಸ್ ಗಳಾದ ವ್ಯಾಲ್ಯೂ ಸ್ಟ್ರೀಮ್ಸ್ ರೆವಿನ್ಯೂ ಸ್ಟ್ರೀಮ್ಸ್ ಗಳ ಅವಶ್ಯವಿದೆ ವಾಸ್ತವಿಕವಾಗಿ ಇರುವ ಉತ್ಪನ್ನದ ಅನಲಿಟಿಕ್ಸ್ ಅನ್ನು ನವೀಕರಣ ಮಾಡಿದರೆ ಬಿಸಿನೆಸ್ ಮಾಡೆಲ್ ಅನಲಿಟಿಕ್ಸ್ ಅನ್ನು ಬದಲಾಯಿಸಲು ಉಪಯೋಗವಾಗುತ್ತದೆ ವಿವಿಧ ವ್ಯವಹಾರ ಮತ್ತು ಕೈಗಾರಿಕಾ ಸೆಟ್ಟಿಂಗ್ಸ್ ನಲ್ಲಿ ಈ ತರಹದ ಕಾರ್ಯಗಳನ್ನು ಮಾಡಬೇಕು ವೆಚ್ಚವನ್ನು ಕಡಿಮೆ ಮಾಡಲು ಡೇಟಾ ಡ್ರಿವನ್ ಪ್ರೋಸೆಸ್ ಅನ್ನು ಆಪ್ಟಿಮೈಜ್ ಮಾಡಲು ಪ್ರೋಸೆಸ್ ಆಟೋಮೇಟ್ ಮಾಡಲು ಪ್ರಾಡಕ್ಟ್ ಆಪ್ಟಿಮೈಜ್ ಮಾಡಲು ಡೇಟಾ ಡ್ರಿವನ್ ಪ್ರೋಸೆಸ್ ಅನ್ನು ಅಟೋಮೇಟ್ ಮಾಡಲು ಡೇಟಾ ಡ್ರಿವನ್ ಪ್ರಾಡಕ್ಟ್ ಅನ್ನು ಅಟೋಮೇಟ್ ಮಾಡಲು ಸೂಕ್ತವಾದ ಅನಲಿಟಿಕಲ್ ಟೆಕ್ನಿಕ್ಸ್ ಗಳನ್ನು ಕಾರ್ಯಾಚರಣೆ ಮಾಡಬೇಕು ನಿರ್ದಿಷ್ಟ ಉತ್ಪನ್ನದ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಆರ್ ಮತ್ತು ಡಿ ಅನಲಿಟಿಕ್ಸ್ ಉಪಯೋಗವಾಗುತ್ತದೆ ಈ ಅನಾಲ್ಟಿಕ್ಸ್ ನಿಂದ ದೊರೆತ ಇಂಟೆಲಿಜೆನ್ಸ್ ಗಳನ್ನು ಉತ್ಪನ್ನದ ಉತ್ಪಾದನೆಯ ಮುಂದಿನ ಸೈಕಲ್ ಗೆ ಫೀಡ್ ಬ್ಯಾಕ್ ಆಗಿ ಕೊಡಬೇಕು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಆಪರೇಷನ್ಸ್ ಗಳಲ್ಲಿ ಪ್ರೆಡಿಕ್ಟಿವ್ ಮೈಂಟೆನನ್ಸ್ ನಲ್ಲಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ಸ್ ನಲ್ಲಿ ಮತ್ತು ಪ್ರಸ್ತುತ ಆಪೆರೆಷನ್ಸ್ ಗಳಲ್ಲಿ ಸಂಗ್ರಹಿಸಿದ ಡೇಟಾ ದ ಅನುಗುಣವಾಗಿ ಮಷೀನ್ ಪ್ಯಾರಾಮೀಟರ್ಸ್ ಗಳನ್ನು ಆಪ್ಟಿಮೈಜ್ ಮಾಡಲು ಐ ಐ ಓ ಟಿ ಅನಲಿಟಿಕ್ಸ್ ಪ್ರಮುಖವಾದದ್ದು ಸಪ್ಲೈ ಚೈನ್ ಲಾಜಿಸ್ಟಿಕ್ಸ್ ಆಪ್ಟಿಮೈಜ್ಯೇಷನ್ ನಲ್ಲಿ ಫ್ಲೀಟ್ ಮ್ಯಾನೇಜ್ಮೆಂಟ್ ಆಪ್ಟಿಮೈಜ್ಯೇಷನ್ ನಲ್ಲಿ ಫ್ಲೀಟ್ ಮ್ಯಾನೇಜ್ಮೆಂಟ್ ನಲ್ಲಿ ಸಾರಿಗೆ ಮತ್ತು ಇಂಧನ ವೆಚ್ಚ ಇವುಗಳಲ್ಲಿ ನಾವು ಡೇಟಾ ದಿಂದ ಇಂಟೆಲಿಜೆನ್ಸ್ ಅನ್ನು ಡಿರೈವ್ ಮಾಡಬೇಕು ಹಾಗೆಯೇ ಮಾರ್ಕೆಟಿಂಗ್ ಮತ್ತು ಮಾರಾಟದಲ್ಲಿ ನಿರ್ದಿಷ್ಟ ಉತ್ಪನ್ನದ ನವೀಕರಣಕ್ಕೆ ಅನುಗುಣವಾಗಿ ಸೂಕ್ತವಾದ ಸಲಹೆಗಳನ್ನು ನೀಡುವುದಕ್ಕೆ ಅನಲಿಟಿಕ್ಸ್ ಬೇಕಾಗುವುದು ಆದ್ದರಿಂದ ಅನಲಿಟಿಕ್ಸ್ ತುಂಬಾ ಕ್ಷೇತ್ರ ಗಳಲ್ಲಿ ಮುಖ್ಯವಾಗಿದೆ ವಿಮಾನವನ್ನು ಒಂದು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ ಏರ್ಕ್ರಾಫ್ಟ್ ನ ವಿವಿಧ ಬಗೆಯ ಡೇಟಾ ರೆಕಾರ್ಡ್ಸ್ ಗಳನ್ನು ಒಳಗೊಂಡಿದೆ ವಿವಿಧ ವಿಮಾನಗಳಿಂದ ಘಟಕಗಳಿಂದ ಬಂದ ಡೇಟಾ ಗಳನ್ನು ಈ ಡೇಟಾ ರೆಕಾರ್ಡ್ಸ್ ಗಳಲ್ಲಿ ಸಂಗ್ರಹಣೆ ಮಾಡಲಾಗಿದೆ ಈ ಡೇಟಾ ಗಳು ವಿವಿಧ ಸಂವೇದಕಗಳಿಂದ ಬಂದಿರಬಹುದು ಪ್ರತಿಯೊಂದು ವಿಮಾನದಿಂದ ಟೇರಾಬೈಟ್ಸ್ ನಷ್ಟು ಈ ಕಚ್ಚಾ ಡೇಟಾ ಗಳನ್ನು ಉತ್ಪಾದಿಸಲಾಗುತ್ತದೆ ಆದ್ದರಿಂದ ದೊಡ್ಡ ಪ್ರಮಾಣದ ಡೇಟಾ ವನ್ನು ಸಂಗ್ರಹಿಸಲಾಗುತ್ತದೆ ನೀವು ಒಂದು ವೇಳೆ ಈ ಡೇಟಾ ಗಳ ಅರ್ಥವನ್ನು ತಿಳಿಯದಿದ್ದಲ್ಲಿ ಈ ಡೇಟಾ ಗಳು ಅನುಪಯುಕ್ತವಾಗುತ್ತದೆ ವಿಮಾನದ ಎಂಜಿನ್ ಮಾಡೆಲ್ ಮತ್ತು ಆಪೆರಷನಲ್ ಡೇಟಾ ಮೇಲೆ ಪ್ರೆಡಿಕ್ಟಿವ್ ಅನಲಿಟಿಕ್ಸ್ ಅನ್ನು ಮಾಡಿ ಮುಂದೆ ಏನಾಗುತ್ತದೆ ಎಂದು ಪ್ರೆಡಿಕ್ಟ್ ಮಾಡಬಹುದು ಆದ್ದರಿಂದ ಮುಂದೆ ನಡೆಯುವ ದುರಂತವನ್ನು ತಪ್ಪಿಸಲು ತುರ್ತು ಇಳಿಕೆಯ ನಿರ್ಧಾರವನ್ನು ವಿಮಾನದ ನಾಯಕನು ತೆಗೆದುಕೊಳ್ಳಬಹುದು ಫಾಲ್ಟ್ ಕಾಸೆಸ್ ಕಂಡೀಶನ್ ಟ್ರೈನ್ಸ್ ಫ್ಯುಯೆಲ್ ಎಫಿಶಿಎನ್ಸಿ ಮುಂತಾದವುಗಳಲ್ಲಿ ಮೂಲತಃ ಪ್ರಿಸ್ಕ್ರಿಪ್ಟಿವ್ ಅನಲಿಟಿಕ್ಸ್ ಕಾರ್ಯ ನಿರ್ವಹಿಸುತ್ತದೆ ಬಿಸಿನೆಸ್ ನ ಒಳನೋಟವನ್ನು ತಿಳಿಯಲು ಪ್ರೆಡಿಕ್ಟಿವ್ ಮತ್ತು ಪ್ರಿಸ್ಕ್ರಿಪ್ಟಿವ್ ಅನಲಿಟಿಕ್ಸ್ ಸಹಾಯಕಾರಿಯಾಗಿವೆ ಅನಲಿಟಿಕ್ಸ್ ನ ಪ್ರಾಮುಖ್ಯತೆಗೆ ಇದು ಒಂದು ಉದಾಹರಣೆ ನಾವು ಈ ಉಪನ್ಯಾಸವಾದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಅನಲಿಟಿಕ್ಸ್ ನ ಪ್ರಾಮುಖ್ಯತೆಗಳು ಮತ್ತು ಅವುಗಳ ವಿವಿಧ ವಿಭಾಗಗಳು ಮತ್ತು ವಿಧಾನಗಳ ಬಗ್ಗೆ ಮಾತನಾಡಿದೆವು ಇಲ್ಲಿ ಕೆಲವೊಂದು ಉಲ್ಲೇಖಗಳನ್ನು ಕೊಟ್ಟಿದ್ದೇನೆ ಅವಶ್ಯವಿದ್ದಲ್ಲಿ ನೀವು ನೋಡಬಹುದು ಪ್ರಸ್ತುತ ಲಭ್ಯವಿರುವ ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಮೆಥಡ್ಸ್ ಬಗ್ಗೆ ಮಾತನಾಡಿದೆವು ಹಾಗೂ ಅನಲಿಟಿಕ್ಸ್ ನ ಉಪಯೋಗಗಳಿರುವ ಉದಾಹರಣೆಗಳನ್ನು ನೋಡಿದೆವು ಈ ಉಲ್ಲೇಖಗಳನ್ನು ನೀವು ನೋಡಬಹುದು ಇದರೊಂದಿಗೆ ನಾವು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ